ಇದುವರೆಗೆ ನಾವು ಈ ನಿರ್ದಿಷ್ಟ ಮಾಡ್ಯೂಲ್ ನಲ್ಲಿ ವಿಭಿನ್ನಪದರಗಳಾದ ಸೆನ್ಸಿಂಗ್ ಮತ್ತುಕಮ್ಯುನಿಕೇಷನ್ ನೆಟ್ವರ್ಕ್ ನ ಸಂಪರ್ಕದ ಬಗ್ಗೆ ಮಾತನಾಡಿದೆವು ಸಂಗ್ರಹಿಸಲಾದ ಡೇಟಾ ಪ್ರಕ್ರಿಯೆ ಮಾಡುವುದು ಅವಶ್ಯ ಆದ್ದರಿಂದ ಮೊದಲು ಡೇಟಾ ಪ್ರಕ್ರಿಯೆ ನಂತರ ಡೇಟಾ ನಿಯಂತ್ರಣದ ಬಗ್ಗೆ ಅರಿತೆವು ಪ್ರಕ್ರಿಯೆ ಆಧಾರದ ಮೇಲೆ ಕೆಲವು ರೀತಿಯ ಫೀಡ್ಬ್ಯಾಕ್ ಅನ್ನು ಹಿಂತಿರುಗಿಸಬೇಕಾಗುತ್ತದೆ ಆದ್ದರಿಂದ ಯಾಂತ್ರೀಕೃತಗೊಂಡ ಕೈಗಾರಿಕೆಯಲ್ಲಿ ವಿಭಿನ್ನವಾದ ಪ್ರಕ್ರಿಯೆ ನಿಯಂತ್ರಣ ಕಾರ್ಯವಿಧಾನಗಳು ಇರುತ್ತವೆ ವಿಭಿನ್ನವಾದ ಯಾಂತ್ರೀಕೃತಗೊಂಡ ತಂತ್ರಜ್ಞಾನಗಳನ್ನು ಯಾವ ಕೈಗಾರಿಕೆಗಳು ಬೆಂಬಲಿಸುತ್ತವೆಯೋ ಅವುಗಳು ಪಿ ಎಲ್ ಸಿ ಸ್ಕಾಡಾಸ್ ಮುಂತಾದುವುಗಳನ್ನು ಉಪಯೋಗಿಸುತ್ತವೆ ಆದ್ದರಿಂದ ನಾವು ಈಗ ಪಿ ಎಲ್ ಸಿ ಸ್ಕಾಡಾಸ್ ಮುಂತಾದ ತಂತ್ರಜ್ಞಾನಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಪಿ ಎಲ್ ಸಿ ಸ್ಕಾಡಾಸ್ ಮುಂತಾದ ಸಿಸ್ಟಂ ಗಳ ಸಹಾಯದಿಂದ ನಿರ್ದಿಷ್ಟ ಅಪ್ಲಿಕೇಶನ್ಸ್ ಗಳನ್ನು ಕಾರ್ಯಗತ ಮಾಡಬಹುದು ಎಂಬುದರ ಬಗ್ಗೆ ಕೊನೆಯಲ್ಲಿ ತಿಳಿಸಿಕೊಡುತ್ತೇನೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ನಾವು ಆರಂಭದಲ್ಲಿಯೇ ಕೈಗಾರಿಕಾ ಸನ್ನಿವೇಶದಲ್ಲಿ ನಿಯಂತ್ರಣ ಭಾಗದ ಬಗ್ಗೆ ಅರಿತುಕೊಳ್ಳೋಣ ಕೈಗಾರಿಕಾ ಉಪಕರಣಗಳು ಅವು ಕಾರ್ಯ ಮಾಡುವ ರೀತಿಯ ಆಧಾರದ ಮೇಲೆ ನಿಯಂತ್ರಣ ಮಾಡಲು ವಿಭಿನ್ನ ಪ್ರಕ್ರಿಯೆಗಳಿವೆ ಆದ್ದರಿಂದ ಕೈಗಾರಿಕೆಗಳಲ್ಲಿ ಪ್ರಕ್ರಿಯೆ ನಿಯಂತ್ರಣ ಮಾಡಲು ಮತ್ತು ಪ್ರಕ್ರಿಯೆಯಲ್ಲಿ ಕಾರ್ಯಗತ ಆಗಿರುವ ಯಂತ್ರೋಪಕರಣಗಳಿಗೆ ಪ್ರತಿಕ್ರಿಯೆ ನೀಡಲು ವಿಭಿನ್ನವಾದ ಎಲೆಕ್ಟ್ರೋ ಮೆಕ್ಯಾನಿಕಲ್ ಉಪಕರಣಗಳು ಮತ್ತು ಅವುಗಳಿಗೆ ಅನುಗುಣವಾದ ಸಿಸ್ಟಮ್ಸ್ ಗಳನ್ನು ಉಪಯೋಗಿಸಲಾಗುತ್ತದೆ ಇಲ್ಲಿ ನಾಲ್ಕು ಪ್ರಮುಖ ಘಟಕಗಳಿವೆ ಅವುಗಳಲ್ಲಿ ಮೊದಲನೆಯದು ಪ್ರಕ್ರಿಯೆ ವೇರಿಯಬಲ್ ಪ್ರಕ್ರಿಯೆ ವೇರಿಯಬಲ್ ಎಂದರೆ ಮೂಲತಃ ಸಂವೇದಕಗಳಿಂದ ಆಳೆದಿರುವ ಪ್ರಕ್ರಿಯೆ ನಿಯತಾಂಕಗಳ ಮೌಲ್ಯಗಳು ಎಂದರ್ಥ ಆದ್ದರಿಂದ ಪ್ರಕ್ರಿಯೆ ನಿಯತಾಂಕಗಳ ಮೌಲ್ಯಗಳನ್ನು ಸಂವೇದಕ ಗಳ ಸಹಾಯದಿಂದ ಅಳೆಯುತ್ತೇವೆ ನಂತರ ಸೆಟ್ ಪಾಯಿಂಟ್ಸ್ ಸೆಟ್ ಪಾಯಿಂಟ್ಸ್ ಮೂಲತಃ ನಿಯಂತ್ರಿತ ಕಾರ್ಯಾಚರಣೆಯ ಪ್ರಕ್ರಿಯೆಯಲ್ಲಿ ಪಡೆದಂತಹ ಪ್ರಕ್ರಿಯೆಯ ನಿಯತಾಂಕಗಳ ನಿರ್ದಿಷ್ಟ ಮೌಲ್ಯಗಳು ಸೆಟ್ ಪಾಯಿಂಟ್ಸ್ ಗಳು ಪ್ರತಿಕ್ರಿಯೆ ನಿಯಂತ್ರಣ ಮಾಡಲು ತುಂಬಾ ಪ್ರಮುಖವಾದದ್ದು ಸೆಟ್ ಪಾಯಿಂಟ್ಸ್ ಅಂದರೆಪ್ರಕ್ರಿಯೆಯ ನಿಯತಾಂಕಗಳ ನಿರ್ದಿಷ್ಟಮೌಲ್ಯಗಳು ಪ್ರಕ್ರಿಯೆಯ ನಿಯಂತ್ರಿತ ಕಾರ್ಯಾಚರಣೆಗೆ ಸೆಟ್ ಪಾಯಿಂಟ್ಸ್ ಪರಿಕಲ್ಪನೆಯನ್ನು ಬಳಸಲಾಗುತ್ತದೆ ಮುಂದೆ ನಿಯಂತ್ರಕನ ಪರಿಕಲ್ಪನೆಯು ಬರುತ್ತದೆ ನಿಯಂತ್ರಕ ಮೂಲತಃ ಕೆಲವೊಂದು ಕ್ರಿಯೆಗಳನ್ನು ತೆಗೆದುಕೊಳ್ಳುತ್ತದೆ ಇದು ಪ್ರಕ್ರಿಯೆ ವೇರಿಯೇಬಲ್ ಮತ್ತು ಸೆಟ್ ಪಾಯಿಂಟ್ ಮೌಲ್ಯಗಳ ಆಧಾರದ ಮೇಲೆ ಕೆಲವೊಂದು ನಿರ್ದಿಷ್ಟ ತೀರ್ಮಾನಗಳನ್ನು ಅಥವಾ ಕ್ರಿಯೆಗಳನ್ನು ತೆಗೆದುಕೊಳ್ಳುತ್ತದೆ ತೀರ್ಮಾನ ತೆಗೆದುಕೊಳ್ಳುವುದಕ್ಕಿನ್ನ ಮುಂಚೆ ಇದು ಪ್ರಕ್ರಿಯೆ ವೇರಿಯಬಲ್ ಮತ್ತು ಸೆಟ್ ಪಾಯಿಂಟ್ಸ್ ಗಳ ಮೌಲ್ಯಗಳನ್ನು ಹೋಲಿಕೆ ಮಾಡುತ್ತದೆ ಇದುವೇ ನಿಯಂತ್ರಕನ ಕೆಲಸ ಇದನ್ನು ನಾವು ಚಿತ್ರದಲ್ಲಿ ಕಾಣಬಹುದು ಈ ನಿಯಂತ್ರಕನಲ್ಲಿ ಅಕ್ಟುಯೆಟರ್ ಪ್ರಕ್ರಿಯೆ ಮತ್ತು ಅಳತೆಗಳನ್ನು ಕಾಣಬಹುದು ಸೆಟ್ ಪಾಯಿಂಟ್ಸ್ ಆಧಾರದ ಮೇಲೆ ಈ ನಿಯಂತ್ರಕ ಕೆಲಸ ನಿರ್ವಹಿಸುತ್ತದೆ ನಂತರ ಅಕ್ಟುಯೆಟರ್ ಬರುತ್ತದೆ ಇಲ್ಲಿ ಅಳತೆಗಳ ಆಧಾರದ ಮೇಲೆ ಪ್ರಕ್ರಿಯೆ ಮಾಡಲಾಗುತ್ತದೆ ಇಲ್ಲಿ ನಿಯಂತ್ರಕನಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಈ ಫೀಡ್ಬ್ಯಾಕ್ ಸೈಕಲ್ ಪ್ರಸ್ತುತ ಪ್ರಕ್ರಿಯೆ ನಿಯತಾಂಕಗಳ ಅಳತೆಯ ಮೇಲೆ ಅವಲಂಬಿತವಾಗಿದೆ ಇಲ್ಲಿ ನಿಯಂತ್ರಕನಿಗೆ ಕಂಟ್ರೋಲ್ ಲೂಪ್ ಬ್ಯಾಕ್ ಇರುವುದನ್ನು ಕಾಣುತ್ತೇವೆ ಇಲ್ಲಿ ನಿಯಂತ್ರಣ ನಿರ್ಧಾರಗಳ ಆಧಾರದ ಮೇಲೆ ಮ್ಯಾನುಪುಲೇಟಿಂಗ್ ವೇರಿಯಬಲ್ ಗಳ ಮೌಲ್ಯಗಳು ಮಾರ್ಪಡಿಸುತ್ತಾ ಪ್ರಕ್ರಿಯೆಯನ್ನು ಮಾರ್ಪಡಿಸುತ್ತವೆ ಈ ನಿರ್ಧಿಷ್ಟ ಪ್ರಕ್ರಿಯೆಯಲ್ಲಿ ವೇರಿಯಬಲ್ ಮ್ಯಾನಿಪುಲೇಟ್ ಮಾಡುವುದು ಮತ್ತು ಅದರ ಅಳತೆ ಒಂದು ಪ್ರಮುಖವಾದ ಅಂಶ ನಿಯಂತ್ರಿತ ಯಾಂತ್ರೀಕೃತ ಪ್ರಕ್ರಿಯೆಯಲ್ಲಿ ನಿಯಂತ್ರಣ ಲೂಪ್ ಒಂದು ಆಕರ್ಷಕ ಭಾಗವಾಗಿದೆ ಕೈಗಾರಿಕಾ ನಿಯಂತ್ರಿತ ಸಿಸ್ಟಮ್ಸ್ ನಲ್ಲಿ ನಿಯಂತ್ರಣ ಲೂಪ್ ಒಂದು ಮೂಲಭೂತ ಎಲಿಮೆಂಟ್ ಆಗಿದೆ ಸ್ವಯಂಚಾಲಿತ ನಿಯಂತ್ರಣದಲ್ಲಿ ಹೆಸರಿಸದ ಸ್ವಾಯತ್ತ ನಿಯಂತ್ರಣದಲ್ಲಿ ಮತ್ತು ಸ್ವಯಂಚಾಲಿತ ನಿಯಂತ್ರಣದಲ್ಲಿ ಕೈಗಾರಿಕಾ ಪ್ರಕ್ರಿಯೆಯ ವೇರಿಯೇಬಲ್ಸ್ ಗಳನ್ನು ನೀಡಲು ಈ ನಿಯಂತ್ರಣ ಲೂಪ್ ಗಳು ಸಹಕರಿಸುತ್ತದೆ ಆದ್ದರಿಂದ ಇಲ್ಲಿ ಎರಡು ನಿಯಂತ್ರಣ ಲೂಪ್ ಗಳಿವೆ ಒಂದು ಓಪನ್ ಲೂಪ್ ನಿಯಂತ್ರಣ ಮತ್ತೊಂದು ಫೀಡ್ಬ್ಯಾಕ್ ಅಥವಾ ಕ್ಲೋಸ್ಡ್ ಲೂಪ್ ನಿಯಂತ್ರಣ ಓಪನ್ ಲೂಪ್ ನಿಯಂತ್ರಣದಲ್ಲಿ ವೇರಿಯೇಬಲ್ಸ್ ಗಳ ಮೌಲ್ಯದ ಮೇಲೆ ಪ್ರಕ್ರಿಯೆ ಅವಲಂಬಿತವಾಗದೆ ನಿಯಂತ್ರಿತ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗುವುದು ಆದರೆ ಫೀಬ್ಯಾಕ್ ಅಥವಾ ಕ್ಲೋಸ್ಡ್ ಲೂಪ್ ಕಾರ್ಯವಿಧಾನದಲ್ಲಿ ಮೂಲತಃ ಪ್ರಕ್ರಿಯೆಯ ವೇರಿಯೇಬಲ್ ನ ಮೌಲ್ಯದ ಮೇಲೆ ನಿಯಂತ್ರಿತ ನಿರ್ಧಾರ ಅವಲಂಬಿತವಾಗಿದೆ ಪ್ರೋಸೆಸ್ ನಿಯಂತ್ರಣ ಮಾಡಲು ವಿವಿಧ ಬಗೆಯ ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ ಗಳನ್ನು ಬಳಸಲಾಗುತ್ತದೆ ಅವುಗಳು ಯಾವುವೆಂದರೆ ಒಂದನೆಯದು ಪಿ ಎಲ್ ಸಿ ಅಂದರೆ ಪ್ರೊಗ್ರಾಮೆಬಲ್ ಲಾಜಿಕ್ ಕಾಂಟ್ರೋಲ್ಲೆರ್ ಎರಡನೆಯದು ಡಿ ಸಿ ಎಸ್ ಅಂದರೆ ಡಿಸ್ಟ್ರಿಬ್ಯುಟೆಡ್ ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು ಮೂರನೆಯದು ಸ್ಕಾಡಾ ಅಂದರೆ ಮೇಲ್ವಿಚಾರಣಾ ನಿಯಂತ್ರಣ ಮತ್ತು ಡೇಟಾ ಅಕ್ವಿಸಿಷನ್ ಸ್ಕಾಡಾ ನಲ್ಲಿ ಮೂಲತಃ ಪಿ ಎಲ್ ಸಿ ಪರಿಕಲ್ಪನೆಯನ್ನು ಉಪಯೋಗಿಸಲಾಗಿದೆ ಆದ್ದರಿಂದ ಪಿಎಲ್ ಸಿ ಅಂದರೆ ಏನು ಮುಲತಃ ಪಿ ಎಲ್ ಸಿ ಒಂದು ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆ ಇದು ನಿಯಂತ್ರಣ ಸಿಸ್ಟಮ್ ನಲ್ಲಿ ಕೈಗಾರಿಕಾ ನಿಯಂತ್ರಕ ಇದು ಮೂಲತಃ ಪ್ರೋಗ್ರಾಮಿಂಗ್ ಲಾಜಿಕ್ ಇಂಡಸ್ಟ್ರಿಯಲ್ ಪ್ರಕ್ರಿಯೆಗಳನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಪೂರ್ವ ನಿರ್ಧಾರಿತ ಕಂಪ್ಯೂಟರ್ ಪ್ರೋಗ್ರಾಮ್ ಗಳನ್ನು ಆಧರಿಸಿ ನಿಯಂತ್ರಣ ಕ್ರಿಯೆಗಳನ್ನು ತೆಗೆದುಕೊಳ್ಳೊತ್ತದೆ ಕಂಪ್ಯೂಟರ್ ಪ್ರೋಗ್ರಾಮ್ ಪೂರ್ವ ನಿರ್ಧಾರಿತ ಇನ್ಸ್ಟ್ರಕ್ಷನ್ ಗಳನ್ನು ಒಳಗೊಂಡಿರುತ್ತದೆ ಪಿಎಲ್ ಸಿ ಯು ಈ ಇನ್ಸ್ಟ್ರಕ್ಷನ್ ಗಳನ್ನು ಆಧರಿಸಿ ಮೊದಲು ಮೇಲ್ವಿಚಾರಣೆ ಮಾಡಿ ನಂತರ ಕ್ರಿಯೆಗಳನ್ನು ತೆಗೆದುಕೊಳ್ಳುತ್ತದೆ ಪಿ ಎಲ್ ಸಿ ಯು ಪ್ರೊಸೆಸರ್ ಯೂನಿಟ್ ಮೆಮೊರಿ ಯೂನಿಟ್ ಪವರ್ ಸಪ್ಲೈ ಮತ್ತು ಕಮ್ಯುನಿಕೇಷನ್ ಮಾಡ್ಯೂಲ್ಸ್ ಗಳನ್ನು ಒಳಗೊಂಡಿದೆ ಇದನ್ನು ಅಸೆಂಬ್ಲಿ ಲೈನ್ಸ್ ಮತ್ತು ರೊಬೋಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಡಿವೈಸ್ ಗಳಲ್ಲಿ ಹೆಚ್ಚಾಗಿ ಉಪಯೋಗಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಸೆಂಬ್ಲಿ ಲೈನ್ ಗಳಲ್ಲಿ ಎಲ್ಲೆಲ್ಲಿ ಯಾಂತ್ರೀಕೃತಗೊಂಡ ರೊಬೋಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಸಿಲಿಟೀಸ್ ಇರುತ್ತವೋ ಅಲ್ಲೆಲ್ಲಾ ನಾವು ವಿಭಿನ್ನವಾದ ಪಿಎಲ್ ಸಿ ಗಳನ್ನು ವಿಭಿನ್ನ ರೂಪಗಳಲ್ಲಿ ಕಾಣಬಹುದು ಡಿಸ್ಟ್ರಿಬ್ಯುಟೆಡ್ ನಿಯಂತ್ರಕ ಸಿಸ್ಟಮ್ ಗಳು ವಿಶೇಷವಾಗಿ ಡಿಸೈನ್ ಮಾಡಿರುವ ನಿಯಂತ್ರಕ ಸಿಸ್ಟಮ್ಸ್ ಗಳು ತುಂಬಾ ಕಂಟ್ರೋಲ್ ಲೂಪ್ ಗಳು ಇರುವ ಡಿಸ್ಟ್ರಿಬ್ಯುಟೆಡ್ ಪ್ಲಾಂಟ್ಸ್ ನಲ್ಲಿ ಇವುಗಳನ್ನು ಉಪಯೋಗಿಸಲಾಗಿದೆ ಡಿಸಿಎಸ್ ನಲ್ಲಿ ಹೆಚ್ಚಾಗಿ ಕಂಟ್ರೋಲ್ ಲೂಪ್ ಗಳನ್ನು ಬಳಸಿರುವುದರಿಂದ ಮತ್ತು ವಿತರಿಸಿರುವುದರಿಂದ ವಿಶ್ವಾಸಾರ್ಹತೆಯು ಸಹ ಹೆಚ್ಚಾಗಿರುತ್ತದೆ ಡಿಸ್ಟ್ರಿಬ್ಯುಟೆಡ್ ಕಂಟ್ರೋಲ್ ನಲ್ಲಿ ಕಂಟ್ರೋಲ್ ಡಿಸ್ಟ್ರಿಬ್ಯುಟ್ ಆಗಿರುವುದರಿಂದ ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಒದಗಿಸುತ್ತದೆ ಒಂದು ಅಂಶ ವಿಫಲವಾದರೂ ಸಹ ವಿಶ್ವಾಸಾರ್ಹತೆಯು ಸುಧಾರಿಸುತ್ತದೆ ಡಿಸಿಎಸ್ ನಲ್ಲಿ ಪ್ರಮುಖವಾಗಿ ಬಳಸಿರುವ ಘಟಕಗಳು ಯಾವುವೆಂದರೆ ಸೆಂಟ್ರಲ್ ಸೂಪರ್ವೈಸರಿ ಕಾಂಟ್ರೋಲ್ಲೆರ್ ಡಿಸ್ಟ್ರಿಬ್ಯುಟೆಡ್ ಕಾಂಟ್ರೋಲ್ಲೆರ್ ಹಾಗು ಫೀಲ್ಡ್ ಡಿವೈಸ್ ಗಳಾದ ಸಂವೇದಕಗಳು ಅಕ್ಟುಯೆಟರ್ ಮುಂತಾದುವು ಮತ್ತು ಕಮ್ಯುನಿಕೇಷನ್ ನ ಬೆನ್ನೆಲುಬು ಆದ ಹೈ ಸ್ಪೀಡ್ ನೆಟ್ವರ್ಕ್ ಕಮ್ಯುನಿಕೇಷನ್ ಕೈಗಾರಿಕಾ ನಲ್ಲಿ ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಪ್ಲಾಂಟ್ ನಲ್ಲಿ ವಿವಿಧ ಕಮ್ಯುನಿಕೇಷನ್ ನಲ್ಲಿ ಹೈ ಸ್ಪೀಡ್ ನೆಟ್ವರ್ಕ್ ತುಂಬಾ ಅವಶ್ಯಕವಾಗಿದೆ ನಾವು ಈಗ ಜನಪ್ರಿಯತೆಯ ಸ್ಕಾಡಾ ಬಗ್ಗೆ ನೋಡೋಣ ಸ್ಕಾಡಾ ಒಂದು ಜನಪ್ರಿಯತೆಯ ಇಂಡಸ್ಟ್ರಿಯಲ್ ಆಟೋಮೇಷನ್ ಪ್ಲಾಂಟ್ ಮತ್ತು ಇಂಡಸ್ಟ್ರಿ ೪ 0 ನಲ್ಲಿ ತುಂಬ ಆಕರ್ಷಕವಾದದ್ದು ಇಂಡಸ್ಟ್ರಿ ೪ 0ನಲ್ಲಿ ನಾವು ಯಾಂತ್ರೀಕೃತಗೊಂಡ ವಿವಿಧ ಮಷೀನ್ ಗಳ ನಡುವಿನ ಸಂಪರ್ಕ ಆಟೊನೊಮಸ್ ಮಾನಿಟರಿಂಗ್ ಕಂಟ್ರೋಲ್ ಫೀಡ್ ಬ್ಯಾಕ್ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಇಂಡಸ್ಟ್ರಿ 4 0 ಅವಶ್ಯಕತೆಗಳನ್ನು ಪೂರೈಸಲು ಮೂಲತಃ ಸ್ಕಾಡಾ ಆಧಾರಿತ ಡಿವೈಸ್ ಸಹಾಯಕಾರಿಯಾಗಿದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ಸ್ವಯಂಚಾಲಿತ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನೀರಿನ ವಿತರಣೆ ಎಲೆಕ್ಟ್ರಿಕಲ್ ಪವರ್ ಗ್ರಿಡ್ಸ್ ಮುಂತಾದುವುಗಳಲ್ಲಿ ಕೈಗಾರಿಕಾ ಪ್ರೋಸೆಸ್ ಆಟೋಮೇಷನ್ ಸಿಸ್ಟಮ್ ಗಳನ್ನು ಉಪಯೋಗಿಸಲಾಗಿದೆ ಇಲ್ಲಿ ನಾನು ನೀರಿನ ವಿತರಣೆಯ ಸಿಸ್ಟಮ್ ನಲ್ಲಿ ಸ್ಕಾಡಾ ವನ್ನು ಹೇಗೆ ಬಳಸಲಾಗಿದೆ ಎಂದು ತೋರಿಸುತ್ತೇನೆ ಆದರೆ ಇದನ್ನು ಬೇರೆ ಪ್ಲಾಂಟ್ ಗಳಲ್ಲಿಯೂ ಸಹ ಬಳಸಬಹುದು ನಮ್ಮ ಐ ಐ ಟಿ kharagpur ಕ್ಯಾಂಪಸ್ ನಲ್ಲಿ ಇರುವ ಟೆಸ್ಟ್ ಬೆಡ್ ಸ್ಕೇಲ್ ನಲ್ಲಿರುವ ನೀರಿನ ವಿತರಣೆಯನ್ನು ಮೇಲ್ವಿಚಾರಣೆ ಮಾಡಲು ಉಪಯೋಗಿಸಿರುವ ಸ್ಕಾಡಾ ಆಧಾರಿತ ಕಂಟ್ರೋಲ್ ಸಿಸ್ಟಮ್ ನನ್ನು ತೋರಿಸುತ್ತೇನೆ ಇದರಲ್ಲಿ ಸಂವೇದಕಗಳು ರಿಲೇಸ್ ಟೆಲಿಮಿಟ್ರಿ ಯೂನಿಟ್ಸ್ ಸ್ಕಾಡಾ ಮಾಸ್ಟರ್ ಯೂನಿಟ್ಸ್ ಹೆಚ್ ಎಂ ಐ ಅಂದರೆ ಹ್ಯೂಮನ್ ಮಷೀನ್ ಇಂಟರ್ ಫೇಸಸ್ ಮತ್ತು ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಮುಂತಾದ ಘಟಕಗಳನ್ನು ಉಪಯೋಗಿಸಲಾಗಿದೆ ಇದು ಸ್ಕಾಡಾ ದ ವಾಸ್ತುಶಿಲ್ಪ ಇದು ಹ್ಯೂಮನ್ ಮಷೀನ್ ಇಂಟರ್ಫೇಸ್ ನಿಂದ ಪ್ರಾರಂಭವಾಗುತ್ತದೆ ನಂತರ ಮಾಸ್ಟರ್ ಯೂನಿಟ್ ಇದು ಹ್ಯೂಮನ್ ಮಷೀನ್ ಇಂಟರ್ಫೇಸ್ ನಿಂದ ಬರುವ ಡಿಜಿಟಲ್ ಸಿಗ್ನಲ್ ಗಳನ್ನು ತೆಗೆದುಕೊಳುತ್ತದೆ ನಂತರ ಡಿಜಿಟಲ್ ಸಿಗ್ನಲ್ ಅನ್ನು ಅನಲಾಗ್ ಸಿಗ್ನಲ್ ಆಗಿ ಪರಿವರ್ತಿಸುತ್ತದೆ ಮೂಲತಃ ಈ ಮಾಸ್ಟರ್ ಯೂನಿಟ್ ಎಚ್ ಎಂ ಐ ಮತ್ತು ಕಮ್ಯುನಿಕೇಷನ್ ನೆಟ್ವರ್ಕ್ ನಡುವೆ ಇದ್ದು ಡಿಜಿಟಲ್ ಸಿಗ್ನಲ್ ಅನ್ನು ಅನಲಾಗ್ ಸಿಗ್ನಲ್ ಆಗಿ ಮತ್ತು ಅನಲಾಗ್ ಸಿಗ್ನಲ್ ಅನ್ನು ಡಿಜಿಟಲ್ ಸಿಗ್ನಲ್ ಆಗಿ ಪರಿವರ್ತಿಸುತ್ತದೆ ನಂತರ ಪರಿವರ್ತನೆಗೊಂಡ ನಿರ್ದಿಷ್ಟ ಸಿಗ್ನಲ್ ಕಮ್ಯುನಿಕೇಷನ್ ನೆಟ್ವರ್ಕ್ ನ ಮುಖಾಂತರ ಪಿ ಎಲ್ ಸಿ ಯಿಂದ ಆರ್ ಟಿ ಯು ಕಡೆಗೆ ಫ್ಲೋ ಆಗುತ್ತದೆ ನಂತರ ಪಿ ಎಲ್ ಸಿ ನಿಂದ ಸಂವೇದಕಗಳು ಅಕ್ಟುಯೆಟರ್ ಮತ್ತು ವಿವಿಧ ಫೀಲ್ಡ್ ಡೆವಿಸ್ಸ್ ಮುಖಾಂತರ ಸಾಗುತ್ತವೆ ಸ್ಕಾಡಾ ಸಿಸ್ಟಮ್ ನಲ್ಲಿ ಮೂಲತಃ ಡಬಲ್ ಹೆಡ್ಡೆಡ್ ಬಾಣಗಳನ್ನು ಕಾಣುತ್ತೇವೆ ಇದು ಟೂ ವೇ ಕಮ್ಯುನಿಕೇಷನ್ ಎಂದು ಸೂಚಿಸುತ್ತದೆ ಈಗ ನಾನು ಸ್ಕಾಡಾ ಮತ್ತು ಪಿ ಎಲ್ ಸಿ ಗಳನ್ನು ಉಪಯೋಗಿಸಿ ತಯಾರಿಸಲಾದ ಒಂದು ಅಪ್ಲಿಕೇಶನ್ ಅನ್ನು ತೋರಿಸುತ್ತೇನೆ ಈ ಅಪ್ಲಿಕೇಶನ್ ಅನ್ನು ಐ ಐ ಟಿ Kharagpur ನಲ್ಲಿರುವ ಸ್ಕೂಲ್ ಆಫ್ ವಾಟರ್ ರಿಸೋರ್ಸಸ್ ನ ವಾಟರ್ ಸೆಕ್ಟರ್ ಅಂದರೆ ನೀರಿನ ವಿತರಣೆಯಿಂದ ತೆಗೆದುಕೊಳ್ಳಲಾಗಿದೆ ಇದು ಒಂದು ನೀರಿನ ವಿತರಣೆ ಮಾನಿಟರಿಂಗ್ ನ ಟೆಸ್ಟ್ ಬೆಡ್ ಲ್ಯಾಬ್ ಸೆಟಪ್ ಅದರಲ್ಲೂ ವಿಶೇಷವಾಗಿ ಸೋರಿಕೆ ಮತ್ತು ಆಟೋನಮಸ್ ಮತ್ತು ನಿರಂತರ ಮೇಲ್ವಿಚಾರಣೆಗೆ ಸಂಬಂಧಪಟ್ಟಿದ್ದು ಇದನ್ನು ಸೋರಿಕೆಗೆ ಸಂಭಂದಿಸಿದಂತೆ ನೀರಿನ ಕೊಳವೆಗಳ ಮೇಲ್ವಿಚಾರಣೆ ಮತ್ತು ಇನ್ನಿತರೆ ನೀರಿನ ಗುಣಮಟ್ಟ ಮೇಲ್ವಿಚಾರಣೆಯಲ್ಲಿ ಉಪಯೋಗಿಸಬಹುದು ಈಗ ಇಲ್ಲಿ ಸ್ಕೂಲ್ ಆಫ್ ವಾಟರ್ ರಿಸೋರ್ಸಸ್ ನಲ್ಲಿ ಅಧ್ಯಾಪಕರಾದ ಪ್ರೊಫೆಸರ್ ಮನೋಜ್ ಕುಮಾರ್ ತಿವಾರಿ ಮತ್ತು ಈ ವಿಭಾಗದಲ್ಲಿ ಪಿ ಎಚ್ ಡಿ Ph D ವಿದ್ಯಾರ್ಥಿನಿ ಆದ ಮಿಸ್ ದೀನಾ ಅವರು ನಮ್ಮೊಂದಿಗೆ ಇದ್ದಾರೆ ನಾನು ಈಗ ಈ ನಿರ್ದಿಷ್ಟ ಸೌಲಭ್ಯದ ಬಗ್ಗೆ ವಿವರಣೆ ನೀಡಬೇಕೆಂದು ಪ್ರೊಫೆಸರ್ ಮನೋಜ್ ಕುಮಾರ್ ತಿವಾರಿ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ ಪ್ರೊಫೆಸರ್ ತಿವಾರಿ ಈ ಎಲ್ಲಾ ಸೆಟಪ್ ಬಗ್ಗೆ ವಿವರಿಸುತ್ತೀರಾ ವಂದನೆಗಳು ಪ್ರೊಫೆಸರ್ ಮಿಸ್ರ ನಾವು ಈಗ ನೋಡುತ್ತಿರುವುದು ನೀರಿನ ವಿತರಣೆಯ ಟೆಸ್ಟ್ ಬೆಡ್ ಇದು ಒಂದು ತರಹದ ನೀರಿನ ವಿತರಣೆಯ ನೆಟ್ವರ್ಕ್ ನ ಪ್ರೊಟೋಟೈಪ್ ಆಗಿದೆ ಇದನ್ನು ನಾವು ಸಾಮಾನ್ಯವಾಗಿ ಫೀಲ್ಡ್ ಗಳಲ್ಲಿ ನೋಡುತ್ತೇವೆ ಇಲ್ಲಿ ವಿವಿಧ ಗಾತ್ರದ ಕೊಳವೆಗಳಾದ ಮೈನ್ಸ್ ಪೈಪ್ ಸಬ್ ಮೈನ್ಸ್ ಪೈಪ್ ಮತ್ತು ಶಾಖೆಗಳು ಅಥವಾ ವಿತರಣಾ ಕೊಳವೆಗಳನ್ನು ಕಾಣುತ್ತೇವೆ ಈ ನೆಟ್ವರ್ಕ್ ವಿವಿಧ ಒತ್ತಡ ಮೀಟರ್ ಗಳನ್ನು ಒಳಗೊಂಡಿದೆ ಈಗ ನಾನು ಪಿ ಎಲ್ ಸಿ ಮತ್ತು ಸ್ಕಾಡಾ ಆಧಾರಿತ ಸಿಸ್ಟಮ್ ಗಳ ಉಪಯೋಗಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸುತ್ತೇನೆ ಇದು ನೀರಿನ ವಿತರಣೆಯ ಮೇಲ್ವಿಚಾರಣೆಯ ಒಂದು ನಿರ್ದಿಷ್ಟ ಸಿಸ್ಟಮ್ ಈ ಸಿಸ್ಟಮ್ ಐ ಐ ಟಿ Kharagpur ನಲ್ಲಿರುವ ಸ್ಕೂಲ್ ಆಫ್ ವಾಟರ್ ರಿಸೋರ್ಸಸ್ ನಲ್ಲಿದೆ ಇದು ನೀರಿನ ವಿತರಣೆಯ ಎಂಡ್ ಟು ಎಂಡ್ ಮೇಲ್ವಿಚಾರಣೆಯ ಸಿಸ್ಟಮ್ ಇದನ್ನು ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮಾಡುವುದಕ್ಕೆ ವಿಸ್ತರಿಸಬಹುದು ಈಗ ಇಲ್ಲಿ ಸ್ಕೂಲ್ ಆಫ್ ವಾಟರ್ ರಿಸೋರ್ಸಸ್ ನಲ್ಲಿ ಅಧ್ಯಾಪಕರಾದ ಪ್ರೊಫೆಸರ್ ಮನೋಜ್ ಕುಮಾರ್ ತಿವಾರಿ ಮತ್ತು ಈ ವಿಭಾಗದಲ್ಲಿ ಪಿ ಎಚ್ ಡಿ Ph D ವಿದ್ಯಾರ್ಥಿನಿ ಆದ ಮಿಸ್ ದೀನಾ ಅವರು ನಮ್ಮೊಂದಿಗೆ ಇದ್ದಾರೆ ನಾನು ಈಗ ಈ ನಿರ್ದಿಷ್ಟ ಸೌಲಭ್ಯದ ಬಗ್ಗೆ ವಿವರಣೆ ನೀಡಬೇಕೆಂದು ಅವರುಗಳನ್ನು ವಿನಂತಿಸಿಕೊಳ್ಳುತ್ತೇನೆ ನಾವು ನೀರಿನ ವಿತರಣೆಯಲ್ಲಿ ಸ್ಕಾಡಾ ದ ಅಪ್ಲಿಕೇಶನ್ ಗಳನ್ನು ನೋಡೋಣ ಪ್ರೊಫೆಸರ್ ತಿವಾರಿ ನಿಮ್ಮಲ್ಲಿರುವ ಸೌಲಭ್ಯಗಳ ಬಗ್ಗೆ ವಿವರಣೆ ನೀಡುವಿರಾ ವಂದನೆಗಳು ಪ್ರೊಫೆಸರ್ ಮಿಸ್ರ ಇದು ನೀರಿನ ವಿತರಣೆಯ ನೆಟ್ವರ್ಕ್ ನ ಪ್ರೊಟೋಟೈಪ್ ಆಗಿದೆ ಈ ತರಹದ ನೆಟ್ವರ್ಕ್ ಗಳನ್ನು ನಾವು ಸಾಮಾನ್ಯವಾಗಿ ನೈಜ ಕ್ಷೇತ್ರಗಳಲ್ಲಿ ನೋಡುತ್ತೇವೆ ಇಲ್ಲಿ ವಿವಿಧ ಗಾತ್ರದ ಮೈನ್ಸ್ ಪೈಪ್ ಸಬ್ ಮೈನ್ಸ್ ಪೈಪ್ ಮತ್ತು ಬ್ರಾಂಚ್ ಪೈಪ್ ಗಳನ್ನು ಸಿಮ್ಯುಲೇಟ್ ಮಾಡುವುದನ್ನು ಕಾಣುತ್ತೇವೆ ಇದು ನೈಜ ಕ್ಷೇತ್ರದಲ್ಲಿ ನೈಜವಾಗಿ ಸಂಭವಿಸುವ ವಿಷಯಗಳನ್ನು ಪರೀಕ್ಷಿಸಲು ನೆಟ್ವರ್ಕ್ ಅನ್ನು ಅಭಿವೃದ್ಧಿಪಡಿಸುವ ಆಲೋಚನೆಯಾಗಿದೆ ನೈಜ ಸಮಯದಲ್ಲಿ ನಿಯಂತ್ರಣ ಮೇಲ್ವಿಚಾರಣೆ ಮತ್ತು ಆಪರೇಟ್ ಮಾಡಲು ವಿಭಿನ್ನವಾದ ಒತ್ತಡ ಸಂವೇದಕಗಳು ಫ್ಲೋ ಮಾನಿಟರ್ಸ್ ಮತ್ತು ಅಕ್ಟುಯೆಟರ್ ಗಳನ್ನು ಬಳಸಿ ಈ ನೆಟ್ವರ್ಕ್ ಅಥವಾ ಸಿಸ್ಟಮ್ ಅನ್ನು ಸ್ಕಾಡಾ ಮತ್ತು ಪಿ ಎಲ್ ಸಿ ಆಧಾರಿತ ಸಿಸ್ಟಮ್ ನನ್ನಾಗಿ ಮಾಡಲಾಗಿದೆ ಆದ್ದರಿಂದ ದೀನಾ ನೀವು ದಯವಿಟ್ಟು ವಿವರಿಸಬಹುದೇ ಹೌದು ಇಲ್ಲಿ ಕೆಲಸಗಳು ಹೇಗೆ ಕಾರ್ಯ ನಿರ್ವಹಿಸುತ್ತವೆ ಧನ್ಯವಾದಗಳು ಸರ್ ಮೊದಲೇ ವಿವರಿಸಿದಂತೆ ಇದು ನೈಜ ನೀರಿನ ವಿತರಣೆಯ ನೆಟ್ವರ್ಕ್ ನ ಪ್ರೊಟೋಟೈಪ್ ಅಷ್ಟೇ ಮತ್ತು ನಮಗೆ ತಿಳಿದಿರುವಂತೆ ನೀರಿನ ವಿತರಣೆಯ ನೆಟ್ವರ್ಕ್ ಅನ್ನು ವಿವಿಧ ಕ್ಷೇತ್ರಗಳಲ್ಲಿ ವಿಸ್ತರಿಸಬಹುದು ಆದ್ದರಿಂದ ಮ್ಯಾನುಯಲ್ ಆಗಿ ಮೇಲ್ವಿಚಾರಣೆ ಮಾಡುವುದು ಸವಾಲಿನ ಕೆಲಸ ನಮ್ಮ ಕಾರ್ಯದ ಮುಖ್ಯ ಉದ್ದೇಶ ಏನೆಂದರೆ ಸ್ಕಾಡಾ ಮತ್ತು ಪಿ ಎಲ್ ಸಿ ಗಳನ್ನು ಉಪಯೋಗಿಸಿ ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್ ನನ್ನು ರೂಪಿಸುವುದು ನೀರಿನ ವಿತರಣೆಯ ನೆಟ್ವರ್ಕ್ ನಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟೀಟಿವ್ ಪ್ಯಾರಾಮೀಟರ್ಸ್ ಎರಡನ್ನೂ ಸಹ ಬಹಳ ಪ್ರಮುಖವಾದವುಗಳು ಈಗ ಸಧ್ಯ ನಾವು ಕ್ವಾಂಟಿಟೀಟಿವ್ ಪ್ಯಾರಾಮೀಟರ್ಸ್ ಅಂದರೆ ಸಿಸ್ಟಮ್ ನಲ್ಲಿರುವ ಇಂಟರ್ಮೀಡಿಯೇಟ್ ಲೊಕೇಷನ್ಸ್ ನಲ್ಲಿರುವ ಪ್ರೆಷರ್ ಮತ್ತು ಡಿಮ್ಯಾಂಡ್ ನೋಡ್ಸ್ ನಲ್ಲಿರುವ ಹರಿವಿನ ಪ್ರಮಾಣಗಳನ್ನು ನೋಡಿ ಮೇಲ್ವಿಚಾರಣೆ ಮಾಡುತ್ತಿದ್ದೇವೆ ಆದ್ದರಿಂದ ಈ ಉದಾಹರಣೆಯಲ್ಲಿ ಪೈಪ್ ನೆಟ್ವರ್ಕ್ ನ ಜಂಕ್ಷನ್ ನಲ್ಲಿ ಒತ್ತಡವನ್ನು ತಿಳಿದುಕೊಳ್ಳಲು ಒತ್ತಡ ಸಂವೇದಕಗಳನ್ನು ಸ್ಥಾಪಿಸಲಾಗಿದೆ ಇದೇ ರೀತಿ ಈ ನೆಟ್ವರ್ಕ್ ನ ತುಂಬಾ ಸ್ಥಳಗಳಲ್ಲಿ ಒತ್ತಡ ಸಂವೇದಕಗಳನ್ನು ಇಡಲಾಗಿದೆ ಮತ್ತೆ ನೆಟ್ವರ್ಕ್ ನ ವಿಭಿನ್ನ ಸ್ಥಳಗಳಲ್ಲಿ ಅಕ್ಟುಯೆಟರ್ ಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಕ್ಟುಯೆಟರ್ ವಾಸ್ತವವಾಗಿ ನಿಯಂತ್ರಿತ ಡಿವೈಸ್ ಇವು ಸ್ಥಳ ಗಳಿಂದಲೇ ರೇಟ್ ಆಫ್ ಡಿಮ್ಯಾಂಡ್ ಅನ್ನು ನಿಯಂತ್ರಣ ಮಾಡುತ್ತವೆ ಮತ್ತೆ ನೆಟ್ವರ್ಕ್ ನ ವಿಭಿನ್ನ ಸ್ಥಳಗಳಲ್ಲಿ ಅಕ್ಟುಯೆಟರ್ ಗಳನ್ನು ಸ್ಥಾಪಿಸಲಾಗಿದೆ ಅಕ್ಟುಯೆಟರ್ ವಾಸ್ತವವಾಗಿ ನಿಯಂತ್ರಿತ ಡಿವೈಸ್ ಇವು ನೆಟ್ವರ್ಕ್ ನ ಸ್ಥಳಗಳಲ್ಲಿ ಹರಿಯುತ್ತಿರುವ ಬೇಡಿಕೆಯನ್ನು ಹೆಚ್ಚಿಸುತ್ತೆ ಅಥವಾ ಕಡಿಮೆ ಮಾಡುತ್ತದೆ ಆದ್ದರಿಂದ ಔಟ್ ಫ್ಲೋ ಜಂಕ್ಷನ್ ನಿಂದ ಎಷ್ಟು ಫ್ಲೋ ಮೇನ್ಟೈನ್ ಮಾಡಬೇಕೆಂದು ಈ ಅಕ್ಟುಯೆಟರ್ ನಿಯಂತ್ರಣ ಮಾಡುತ್ತವೆ ಆದ್ದರಿಂದ ಜಂಕ್ಷನ್ ನಿಂದ ಡಿಸ್ಟ್ರಿಬ್ಯುಶನ್ ನೆಟ್ವರ್ಕ್ ಅಥವಾ ವಿತರಣಾ ಕೊಳವೆಗಳಲ್ಲಿ ಹರಿವನ್ನು ಈ ಅಕ್ಟುಯೆಟರ್ ಗಳು ಕಂಟ್ರೋಲ್ ಮಾಡುತ್ತವೆ ಮುಂದೆ ಈ ಅಕ್ಟುಯೆಟರ್ ಗಳನ್ನು ರಿಮೋಟ್ ನಿಂದ ನಿಯಂತ್ರಣ ಮಾಡಬಹುದು ಮತ್ತು ಮೇಲ್ವಿಚಾರಣೆ ಕೂಡ ಮಾಡಬಹುದು ನೈಜ ಸಮಯ ವ್ಯವಸ್ಥೆಯಲ್ಲಿ ಕೊಳವೆಯಲ್ಲಿ ನೀರಿನ ಹರಿವನ್ನು ನಿಯಂತ್ರಿಸಲು ಅಥವಾ ವಿತರಣೆ ಮತ್ತು ಬೇಡಿಕೆಯನ್ನು ಒಂದು ನಿರ್ಧಿಷ್ಟ ವಲಯದಿಂದ ನಿರ್ವಹಿಸಲು ನಾವು ಕ್ಷೇತ್ರಕ್ಕೆ ಹೋಗಬೇಕಾಗಿಲ್ಲ ಮುಂದಿನ ಘಟಕ ಆದ ಫ್ಲೋ ಮೀಟರ್ಸ್ ಗಳನ್ನು ತೋರಿಸುತ್ತೇನೆ ಪೈಪ್ ನೆಟ್ವರ್ಕ್ ನಲ್ಲಿ ಫ್ಲೋ ಮೀಟರ್ಸ್ ಗಳು ಮುಲಭೂತವಾಗಿ ಡಿಮ್ಯಾಂಡ್ ನೋಡ್ ಗಳು ಇವುಗಳಿಂದ ಅವಶ್ಯಕವಿದ್ದಷ್ಟು ನೀರನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಮಾನ್ಯುಯಲ್ ಪೆಡ್ಡೆಲ್ ವೀಲ್ ಅನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲೋ ಮೀಟರ್ ಗೆ ಸಂಪರ್ಕ ಮಾಡಲಾಗಿದೆ ಇದರಿಂದ ಪೆಡ್ಡೆಲ್ ವೀಲ್ ಫ್ಲೋ ಮೀಟರ್ ನಲ್ಲಿಯ ಫ್ಲೋ ವನ್ನು ತಿಳಿದುಕೊಳ್ಳಬಹುದು ಸ್ಕಾಡಾ ಸಿಸ್ಟಮ್ ನ ಮುಖಾಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲೋ ಮೀಟರ್ ಅನ್ನು ಮೇಲ್ವಿಚಾರಣೆ ಮಾಡಬಹುದು ಮತ್ತು ಈ ಡೇಟಾ ನಮಗೆ ಈ ಸಿಸ್ಟಮ್ ನಲ್ಲಿ ದೊರೆಯುತ್ತವೆ ಆದ್ದರಿಂದ ದೀನಾ ಫ್ಲೋ ಮೀಟರ್ ಅಂದರೆ ಏನು ಅದರ ಕಾರ್ಯ ಏನು ಸರ್ ಮೂಲತಃ ಫ್ಲೋ ಮೀಟರ್ ಅನ್ನು ಇಲ್ಲಿ ಸ್ಥಾಪಿಸಲಾಗಿದೆ ನಾವು ಇದಕ್ಕೆ ಕನ್ಸೂಮರ್ ಪಾಯಿಂಟ್ ನಲ್ಲಿ ಎಷ್ಟು ಬೇಡಿಕೆ ಇದೆ ಎಂಬುದನ್ನು ತಿಳಿದಿದ್ದೇವೆ ರಿಯಲ್ ಟೈಮ್ ಸಿಸ್ಟಮ್ ನಲ್ಲಿ ಗ್ರಾಹಕರು ಬಳಸುತ್ತಿರುವ ನೀರಿನ ಪ್ರಮಾಣದ ಡೇಟಾ ವನ್ನು ಬಿಲ್ ಮಾಡಲು ಅತ್ಯವಶ್ಯಕ ಓಕೆ ಆದ್ದರಿಂದ ನೈಜ ಸಮಯದಲ್ಲಿ ಎಲ್ಲವನ್ನೂ ಮೇಲ್ವಿಚಾರಣೆ ಮಾಡಬಹುದು ಹೌದು ಸರ್ ಆ ಸ್ಕಾಡಾ ದಲ್ಲಿ ಹೌದು ಸರ್ ಸ್ಕಾಡಾ ಆಧಾರಿತ ಸಿಸ್ಟಮ್ಸ್ ಒಂದು ನಿರ್ದಿಶ್ಟ ನಿದರ್ಶನದಲ್ಲಿ ಹರಿಯುವ ನೀರಿನ ಪ್ರಮಾಣವನ್ನು ಫ್ಲೋ ಮೀಟರ್ ದಾಖಲಿಸುತ್ತದೆ ಇದರಲ್ಲಿ ಟೋಟಲೈಜರ್ ಕೂಡ ಇದೆ ಆದ್ದರಿಂದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಈ ಕೊಳವೆ ಯ ಮೂಲಕ ಎಷ್ಟು ನೀರು ಹಾದು ಹೋಗಿದೆ ಎಂಬುದು ನಮಗೆ ತಿಳಿಯುತ್ತದೆ ಅತ್ಯುತ್ತಮ ಗ್ರಾಹಕರಿಗೆ ಬಿಲ್ ಅನ್ನು ಮಾಡುವಾಗ ಅದನ್ನು ನಿಜವಾಗಿ ಬಳಸಲಾಗುವುದು ಗ್ರಾಹಕರ ಮನೆಗೆ ಎಷ್ಟು ನೀರು ಸರಬರಾಜು ಆಗಿದೆ ಎಂಬುದರ ಆಧಾರದ ಮೇಲೆ ನೀರಿನ ಬಿಲ್ ಅನ್ನು ಮಾಡಬಹುದು ಆದ್ದರಿಂದ ದೀನಾ ನೀವು ಈ ಉಪಕರಣದ ಬಗ್ಗೆ ಸ್ವಲ್ಪ ಹೆಚ್ಚು ವಿವರಿಸಬಹುದೇ ವಿಸ್ಕೋಮೀಟರ್ ಹೌದು ಸರ್ ಈ ಪೆಡ್ಡೆಲ್ ವೀಲ್ ಫ್ಲೋ ಮೀಟರ್ ಅನ್ನು ಎಳೆಯುವ ಅಗತ್ಯವಿದೆ ಪೆಡ್ಡೆಲ್ ವೀಲ್ ಫ್ಲೋ ಮೀಟರ್ ನನ್ನ ಹೀಗೆ ತೆರೆಯುತ್ತೇವೆ ಪೆಡ್ಡೆಲ್ ವೀಲ್ ಫ್ಲೋ ಮೀಟರ್ ನನ್ನು ತೆರೆದ ತಕ್ಷಣ ನೀರಿನ ಹರಿವು ಸ್ಥಿರವಾಗುತ್ತದೆ ಆಗುತ್ತದೆ ಪೆಡ್ಡೆಲ್ ವೀಲ್ ಫ್ಲೋ ಮೀಟರ್ ನ ಮೂಲಕ ಹರಿಯುವ ನೀರಿನ ಪ್ರಮಾಣವನ್ನು ಇಲ್ಲಿ ಪ್ರದರ್ಶನ ಮಾಡಲಾಗುವುದು ಹಾಗೂ ಪೆಡ್ಡೆಲ್ ವೀಲ್ ಫ್ಲೋ ಮೀಟರ್ ನ ಮೂಲಕ ಹರಿಯುವ ಒಟ್ಟು ನೀರಿನ ಪ್ರಮಾಣವನ್ನು ಇಲ್ಲಿ ಡಿಸ್ಪ್ಲೇ ಪ್ರದರ್ಶನ ಮಾಡಲಾಗುವುದು ಈಗ ಯಾವುದೇ ನೀರಿನ ಹರಿವು ಇಲ್ಲದಿರುವ ಕಾರಣ ಇದು ಘಂಟೆಗೆ ಸೊನ್ನೆ ಘನ ಮೀಟರ್ ಅನ್ನು ತೋರಿಸುತ್ತಿದೆ ಆದರೆ ಟೋಟಲೈಜರ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ೧೩೦೦ ಘನ ಮೀಟರ್ ನೀರು ಹಾದು ಹೋಗಿರುವುದನ್ನು ತೋರಿಸುತ್ತಿದೆ ಹೌದು ಕಾರ್ಯಾಚರಣೆಯನ್ನು ಶೂನ್ಯ ಪಾಯಿಂಟ್ ನಲ್ಲಿ ಸ್ಥಾಪನೆ ಅಥವಾ ರಿಸೆಟ್ ಮಾಡಲಾಗಿದೆ ಈ ಸಮಯದಿಂದ ಈಗಾಗಲೇ ೧೩೪೫ ಘನ ಮೀಟರ್ ನೀರಿನ ಹರಿವು ಆಗಿದೆ ಸರಿ ಅದ್ಭುತ ಇನ್ಯಾವುದಾದರೂ ಉಪಕರಣ ಗಳು ನಿಮ್ಮಲ್ಲಿವೆಯೇ ಹವಾಮಾನ ಮೇಲ್ವಿಚಾರಣಾ ಕೇಂದ್ರದಂತಹ ಯಾವುದಾದರೂ ಉಪಕರಣಗಳು ಇವೆಯೇ ಅದನ್ನು ನೀವು ಇಲ್ಲಿ ನೋಡಬಹುದು ಇದು ಮೂಲತಃ ನೆಟ್ವರ್ಕ್ ನಿಂದ ನೈಜ ಸಮಯದಲ್ಲಿ ಹವಾಮಾನ ಡೇಟಾ ವನ್ನು ಸಂಗ್ರಹಿಸಿ ಸಾಗಿಸುತ್ತದೆ ನಾವು ಮಾಡುತ್ತಿರುವ ಮತ್ತೊಂದು ಆಸಕ್ತಿ ಮೂಡಿಸುವ ಕೆಲಸವೇನೆಂದರೆ ಒಂದು ಮಹತ್ವದ ಸವಾಲಾಗಿರುವ ರಿಯಲ್ ಫೀಲ್ಡ್ ನೆಟ್ವರ್ಕ್ ನಲ್ಲಿರುವ ನೀರಿನ ನಷ್ಟದ ಬಗ್ಗೆ ಆದ್ದರಿಂದ ಭಾರತ ದೇಶದಲ್ಲಿ ಅರ್ಬನ್ ಡಿಸ್ಟ್ರಿಬ್ಯುಶನ್ ನೆಟ್ವರ್ಕ್ ನಲ್ಲಿ ಡಿಸ್ಟ್ರಿಬ್ಯುಶನ್ ನೆಟ್ವರ್ಕ್ಸ್ ಗಳೇ ೪೦ ಪ್ರತಿಶತದಷ್ಟು ನೀರಿನ ನಷ್ಟದ ಸಮಸ್ಯೆಯನ್ನು ಎದುರಿಸುತ್ತಿದೆ ಹೌದು ಇದು ದೊಡ್ಡ ಮೊತ್ತವೇ ಸರಿ ನೈಜ ಸಮಯದಲ್ಲಿ ಈ ನಷ್ಟಗಳನ್ನು ಪತ್ತೆ ಮಾಡಲು ಯಾವುದೇ ಕಾರ್ಯವಿಧಾನ ಇರುವುದಿಲ್ಲ ಆದರೆ ಪತ್ತೆ ಹಚ್ಚದ ಹೊರತು ಯಾವುದೇ ಸರಿಪಡಿಸುವುಕೆ ಸಾಧ್ಯವಿಲ್ಲ ಅದ ಕಾರಣ ಪತ್ತೆ ಮಾಡುವುದೇ ಮೊದಲ ಸವಾಲಾಗಿದೆ ಆದ್ದರಿಂದ ಈ ನೆಟ್ವರ್ಕ್ ಗಳಲ್ಲಿ ಅಕ್ಟುಯೆಟರ್ ಕೃತಕವಾಗಿ ಸೋರಿಕೆಯನ್ನು ರಚಿಸುತ್ತೇವೆ ನಂತರ ನೈಜ ಸಮಯದಲ್ಲಿ ಸೋರಿಕೆಗಳನ್ನು ಪತ್ತೆ ಹಚ್ಚುವ ಉಪಕರಣಗಳನ್ನು ಅಭಿವೃದ್ಧಿ ಮಾಡುತ್ತೇವೆ ಪ್ರೊಫೆಸರ್ ತಿವಾರಿ ಪ್ರಸಕ್ತವಾಗಿ ನೀವು ವಾಟರ್ ನೆಟ್ವರ್ಕ್ ನಲ್ಲಿ ವಿತರಣಾ ನಿಯಂತ್ರಣಕ್ಕೆ ಸಂಭಂದಿಸಿದಂತೆ ವಾಟರ್ ಮಾನಿಟರಿಂಗ್ ಸಿಸ್ಟಮ್ ಇದೆ ಎಂದು ಈಗಾಗಲೇ ತಿಳಿಸಿದ್ದೀರಿ ನೀರಿನ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಈ ಸಿಸ್ಟಮ್ ಅನ್ನು ವಿಸ್ತರಿಸಬಹುದೇ ಖಂಡಿತವಾಗಿ ನಾವು ಗುಣಮಟ್ಟದ ನಿಯತಾಂಕ ಆಗಲಿ ಅಥವಾ ಪ್ರಮಾಣ ನಿಯತಾಂಕ ಆಗಲಿ ಮೇಲ್ವಿಚಾರಣೆ ಮಾಗಬೇಕಾದಲ್ಲಿ ಸಂವೇದಕಗಳ ಅವಶ್ಯಕತೆ ಇದೆ ಆದ್ದರಿಂದ ಪ್ರೆಷರ್ ಡಿಸ್ಟ್ರಿಬ್ಯುಶನ್ ಲೈನ್ ನಲ್ಲಿ ಒತ್ತಡ ಮೇಲ್ವಿಚಾರಣೆ ಮಾಡಲು ನಾವು ಒತ್ತಡ ಸಂವೇದಕಗಳನ್ನು ಹೊಂದಿದ್ದೇವೆ ನೀರಿನ ಗುಣಮಟ್ಟ ಸಂವೇದಕಗಳಾದ ಕ್ಲೋರಿನ್ ಪಿ ಎಚ್ ಓ ಅರ್ ಪಿ ಟಿ ಡಿ ಏಸ್ ಮುಂತಾದುವುಗಳನ್ನು ಸ್ಥಾಪನೆ ಮಾಡಬೇಕು ಈ ಸೆನ್ಸರ್ ಸಂವೇದಕಗಳು ಲಭ್ಯವಿವೆ ನಾವು ಈ ಸಂವೇದಕಗಳನ್ನು ಸ್ಥಾಪನೆ ಮಾಡಿದಾಗೆ ರಿಯಲ್ ಟೈಮ್ ವಾಟರ್ ಕ್ವಾಲಿಟಿ ಪ್ಯಾರಾ ಮೀಟರ್ಸ್ ಗಳ ಬಗ್ಗೆ ವಿಷಯಗಳನ್ನು ಪಡೆಯಬಹುದು ಆದ್ದರಿಂದ ಡಿಸ್ಟ್ರಿಬ್ಯುಶನ್ ನೆಟ್ವರ್ಕ್ ಅಥವಾ ವಾಟರ್ ಸಪ್ಲೈ ಸಿಸ್ಟಮ್ಸ್ ನಿಂದ ಗ್ರಾಹಕರು ಪಡೆಯುತ್ತಿರುವ ನೀರಿನ ಗುಣಮಟ್ಟವು ಪೋರ್ಟಬಲ್ ಕ್ವಾಲಿಟಿ ಅಥವಾ ಗೃಹಬಳಕೆಗಾಗಿ ಉಪಯೋಗಿಸಬಹುದಾದ ಗುಣಮಟ್ಟ ಎಂದು ನಾವು ಗ್ರಾಹಕರಿಗೆ ಭರವಸೆಯನ್ನು ನೀಡಬಹುದು ಆದ್ದರಿಂದ ವಿವಿಧ ಸಂವೇದಕಗಳನ್ನು ನಿರ್ದಿಷ್ಟ ಸ್ಥಳದಲ್ಲಿ ಟ್ಯಾಗ್ ಮಾಡಲಾಗಿದೆ ಆದ್ದರಿಂದ ನಾವು ಈ ನಿರ್ದಿಷ್ಟ ರೀಡಿಂಗ್ ಯಾವ ಸಂವೇದಕನಿಂದ ಮತ್ತು ಯಾವ ಸ್ಥಳಗಳಿಂದ ಬರುತ್ತಿವೆ ಎಂದು ತಿಳಿಯಬಹುದೇ ಖಂಡಿತವಾಗಿ ಪ್ರೊಫೆಸರ್ ಮಿಸ್ರ ಈ ಸಾಧನಗಳು ಮತ್ತು ಸಂವೇದಕಗಳು ಜಿಯೋ ಟ್ಯಾಗ್ ಗಳಾಗಿವೆ ನಾವು ಈಗ ಕೆಳಗೆ ಹೋಗಿ ಅಲ್ಲಿ ಸಂವೇದಕಗಳು ವಿವಿಧ ಸ್ಥಳಗಳಲ್ಲಿ ಹೇಗೆ ಟ್ಯಾಗ್ ಮಾಡಲಾಗಿವೆ ಎಂದು ನೋಡೋಣ ಆದ್ದರಿಂದ ನಿರ್ದಿಷ್ಟವಾಗಿ ನೀವು ತಿಳಿಯಬಹುದು ಹೌದು ಗುಣಮಟ್ಟ ಅಥವಾ ಪ್ರಮಾಣ ಸಂವೇದಕಗಳಿಂದ ಸಹಾಯದಿಂದ ನೈಜ ಸಮಯದಲ್ಲಿ ಯಾವ ಸ್ಥಳದಿಂದ ಎಷ್ಟು ಡೇಟಾ ರೀಡಿಂಗ್ ಬಂದಿದೆ ಎಂದು ಮೇಲ್ವಿಚಾರಣೆ ಮಾಡಬಹುದು ವಂದನೆಗಳು ಇದುವರೆಗೆ ನಾವು ಮೂಲತಃ ನೀರಿನ ವಿತರಣೆಯ ನೆಟ್ವರ್ಕ್ ನ ಪಿಸಿಕಲ್ ಪಾರ್ಟ್ ಗಳನ್ನು ನೋಡಿದೆವು ಟೆಸ್ಟ್ ಬೆಡ್ ನಲ್ಲಿರುವ ವಿವಿಧ ನೀರಿನ ಕೊಳವೆಗಳು ಅವುಗಳ ಶಾಖೆಗಳು ಅವುಗಳು ಹೇಗೆ ರಚನೆಯನ್ನು ಒಳಗೊಂಡಿದೆ ಮತ್ತು ಸಂಘಟನೆಗೊಂಡಿವೆ ಪತ್ತೆ ಆಗಿವೆ ಮುಂತಾದುವುಗಳ ಬಗ್ಗೆ ನೋಡಿದೆವು ಹಾಗೆಯೇ ವಿವಿಧ ಸಂವೇದಕಗಳು ಐ ಓ ಟಿ ಡಿವಿಸ್ಸ್ ಗಳಾದ ನೀರಿನ ಒತ್ತಡ ಸಂವೇದಕ ಮತ್ತು ವಿವಿಧ ಪಾಯಿಂಟ್ಸ್ ಗಳಲ್ಲಿ ಪತ್ತೆ ಆಗಿರುವ ನೀರಿನ ಮೇಲ್ವಿಚಾರಣೆ ಮತ್ತು ಅವುಗಳ ಮೌಲ್ಯಗಳನ್ನು ನಿರ್ದಿಷ್ಟ ಸ್ಥಳಗಳಲ್ಲಿ ಟ್ಯಾಗ್ ಮಾಡಿರುವುದನ್ನು ನೋಡಿದೆವು ಇವೆಲ್ಲವುಗಳನ್ನು ಕೇಂದ್ರ ಬಿಂದುವಿನಲ್ಲಿ ಕುಳಿತು ಪೂರ್ಣ ನೀರಿನ ವಿತರಣೆಯ ಸಿಸ್ಟಮ್ ನನ್ನು ಮೇಲ್ವಿಚಾರಣೆ ಮಾಡಬಹುದು ನಾವು ಈಗ ಕೆಳಗೆ ಹೋಗಿ ಅಲ್ಲಿ ವಿವಿಧ ಸ್ಥಳಗಳಲ್ಲಿ ಸ್ಥಾಪನೆ ಮಾಡಿರುವ ಸಿಸ್ಟಮ್ ನಿಂದ ಮೇಲ್ವಿಚಾರಣೆ ಮಾಡುವ ವ್ಯವಸ್ಥೆಯನ್ನು ನೋಡೋಣ ಈ ಸಿಸ್ಟಮ್ ಸ್ಕಾಡಾ ಮತ್ತು ಪಿ ಎಲ್ ಸಿ ಆಧಾರಿತವಾದದ್ದು ಈಗ ನಾವು ಸ್ಕಾಡಾ ಮತ್ತು ಪಿ ಎಲ್ ಸಿ ಆಧಾರಿತವಾದ ಸಿಸ್ಟಮ್ ಹೇಗೆ ನೀರಿನ ವಿತರಣೆಯ ನೆಟ್ವರ್ಕ್ ನಲ್ಲಿ ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಎಂಬುದನ್ನು ನೋಡೋಣ ನಾವು ಈಗ ನಿಯಂತ್ರಣ ಕೊಠಡಿಯಲ್ಲಿ ಮೇಲ್ವಿಚಾರಣೆ ಪಾಯಿಂಟ್ ನಲ್ಲಿ ಇದ್ದೇವೆ ನಾವು ಇಲ್ಲಿಂದ ನೀರಿನ ವಿತರಣೆಯ ಸಿಸ್ಟಮ್ ನನ್ನು ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮಾಡಬಹುದು ನನ್ನ ಹಿಂಬದಿಯಲ್ಲಿ ಪಿ ಎಲ್ ಸಿ ಕಂಟ್ರೊಲ್ ನನ್ನು ಕಾಣಬಹುದು ನನ್ನ ಎಡಬದಿಯಲ್ಲಿ ಸ್ಕಾಡಾ ಆಧಾರಿತ ಮೇಲ್ವಿಚಾರಣಾ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಸಿಸ್ಟಮ್ ನನ್ನು ಕಾಣುತ್ತೇವೆ ಇದು ಪಿ ಎಲ್ ಸಿ ಕಂಟ್ರೋಲ್ ಪ್ಯಾನೆಲ್ ಈಗ ಈ ಪ್ಯಾನೆಲ್ ನ ಒಳಗಡೆ ಏನಿದೆ ನೋಡೋಣ ಇಲ್ಲಿ ನಾವು ಬಹಳಷ್ಟು ಎಲೆಕ್ಟ್ರಾನಿಕ್ಸ್ ಘಟಕಗಳನ್ನು ಕಾಣಬಹುದು ಇಂದು ಮುಖ್ಯವಾದ ಪಿ ಎಲ್ ಸಿ ಕಾಂಟ್ರೋಲ್ಲೆರ್ ದೀನಾ ಇಲ್ಲಿರುವ ವಿವಿಧ ಘಟಕಗಳು ಮತ್ತು ಅವುಗಳ ಕ್ರಿಯಾತ್ಮಕತೆಗಳ ಬಗ್ಗೆ ವಿವರಣೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಖಂಡಿತ ಸರ್ ಟಾಪ್ ಫ್ಲೋರ್ ನಲ್ಲಿ ಸಂವೇದಕಗಳು ಸಂಪರ್ಕಗೊಂಡ ಸಿಸ್ಟಮ್ ನನ್ನು ನಾವು ಕಾಣಬಹುದು ಎಲ್ಲ ಒತ್ತಡ ಸಂಕೇತಗಳು ಮತ್ತು ಹರಿವಿನ ಸಂಕೇತಗಳು ಅನಲಾಗ್ ಫಾರಂ ನಲ್ಲಿವೆ ಈ ಸಂಕೇತಗಳು ಸಿಸ್ಟಮ್ ನಲ್ಲಿರುವ ತಂತಿಗಳಿಗೆ ವರ್ಗಾಯಿತವಾಗುತ್ತವೆ ಈ ಎಲ್ಲ ಘಟಕಗಳು ಮೂಲತಃ ಅನಲಾಗ್ ಸಿಗ್ನಲ್ ಗಳನ್ನು ಡಿಜಿಟಲ್ ಸಿಗ್ನಲ್ ಗಳಾಗಿ ಬದಲಾಯಿಸುತ್ತವೆ ಸರಿ ಇದು ಈ ಸಿಸ್ಟಮ್ ನ ಮುಖ್ಯ ಭಾಗ ಇಲ್ಲಿ ಎರಡು ಅನಲಾಗ್ ಔಟ್ ಪುಟ್ ಗಳಿವೆ ಮತ್ತು ಇವು ಡಿಜಿಟಲ್ ಔಟ್ ಪುಟ್ ಗಳು ನೀವು ಮೊದಲೇ ತಿಳಿಸಿದ ಹಾಗೆ ಇದು ಪಿ ಎಲ್ ಸಿ ಈ ಕಟ್ಟಡದ ಮೇಲೆ ನೆಟ್ವರ್ಕ್ ಅನ್ನು ಸ್ಥಾಪನೆ ಮಾಡಿದ್ದೇವೆ ನಾವು ಈ ತಂತಿಗಳ ಮುಖಾಂತರ ಸಂವೇದಕಗಳಿಂದ ಮೇಲ್ವಿಚಾರಣೆ ಮಾಡಿದ ಸಿಗ್ನಲ್ ಗಳನ್ನು ಪಡೆಯುತ್ತೇವೆ ನೈಜ ಕ್ಷೇತ್ರದಲ್ಲಿ ಈ ಸ್ಕಾಡಾ ಸಿಸ್ಟಮ್ ಗಳನ್ನು ಹೆಚ್ಚಿನ ಡಿಸ್ಟ್ರಿಬ್ಯುಶನ್ ನೆಟ್ವರ್ಕ್ ಗಳಲ್ಲಿ ಅನ್ವಯಿಸಬಹುದು ತುಂಬ ದೂರದ ಪಾಯಿಂಟ್ಸ್ ಗಳಿಂದ ತಂತಿಗಳ ಮುಖಾಂತರ ಸಿಗ್ನಲ್ ಗಳನ್ನು ಪಡೆಯುವುದು ತುಂಬ ಕಷ್ಟಕರ ಆದ್ದರಿಂದ ನಾವು ವಯರ್ಲೆಸ್ ಟೆಕ್ನಾಲಜಿ ಯನ್ನು ಬಳಸಬಹುದು ಈ ಸಂವೇದಕಗಳು ರೆಕಾರ್ಡ್ ಮಾಡಿದ ಡೇಟಾ ವನ್ನು ವಯರ್ಲೆಸ್ ಕಮ್ಯುನಿಕೇಷನ್ ಮುಖಾಂತರ ಪಿ ಎಲ್ ಸಿ ಗೆ ಕಳುಹಿಸಬಹುದು ಅತ್ಯದ್ಭುತ ನಿಮ್ಮ ಪ್ರಕಾರ ಡೇಟಾ ವನ್ನು ಕಳುಹಿಸಲು ನೈಜವಾದ ಸಂವೇದಕಗಳಿಂದ ನಿರ್ದಿಷ್ಟ ನಿಯಂತ್ರಕಕ್ಕೆ ವೈರ್ಡ್ ಟೆಕ್ನಾಲಜಿ ಗಿಂತ ವಯರ್ಲೆಸ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಯನ್ನು ಬಳಸಬಹುದು ಹೌದು ಇದನ್ನು ಈಗಾಗಲೇ ಕೆಲವು ಸ್ಥಳಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ ನೀವು ಹೇಳಿದಂತೆ ವಯರ್ಲೆಸ್ ಟೆಕ್ನಾಲಜಿ ಯು ತುಂಬ ಉಪಯುಕ್ತ ಮತ್ತು ಅನುಕೂಲಕರವಾದದ್ದು ಏಕೆಂದರೆ ಇಲ್ಲಿ ತಂತಿಗಳನ್ನು ಭೂಮಿಯಲ್ಲಿ ಅಗೆದು ಇಡುವ ಹಾಗಿಲ್ಲ ಖಂಡಿತವಾಗಿ ವಿವಿಧ ಕೇಬಲ್ ಮುಖಾಂತರ ಸಂಪರ್ಕ ಮಾಡುವ ಆಗಿಲ್ಲ ಹೌದು ಮೂಲತಃ ಇಲ್ಲಿ ಪಿ ಎಲ್ ಸಿ ಗೆ ಮಾಹಿತಿಯನ್ನು ಕೊಡಲು ಅಷ್ಟು ಉದ್ದದ ಕೇಬಲ್ ಗಳನ್ನು ಸ್ಥಾಪನೆ ಮಾಡುವ ಆಗಿಲ್ಲ ಸಂವೇದಕಗಳು ವಯರ್ಲೆಸ್ ಕಮ್ಯುನಿಕೇಷನ್ ಮುಖಾಂತರ ರೆಕಾರ್ಡ್ ಮಾಡಿಕೊಂಡು ನೇರವಾಗಿ ಪಿ ಎಲ್ ಸಿ ಸಿಸ್ಟಮ್ ಗೆ ಕಳುಹಿಸಿಕೊಡುತ್ತದೆ ಇಂದರಿಂದ ಉಳಿದ ಪ್ರಕ್ರಿಯೆ ಸುಲಭವಾಗಿರುತ್ತದೆ ಧನ್ಯವಾದಗಳು ನನ್ನ ಬಲಗಡೆಯಲ್ಲಿ ಸ್ಕಾಡಾ ಎಚ್ ಎಂ ಐ ನೀರಿನ ವಿತರಣೆಯ ಸಿಸ್ಟಮ್ ನನ್ನು ಕಾಣಬಹುದು ಯಾವ ಪಾಯಿಂಟ್ ನಿಂದ ನೀರು ಹರಿಯುತ್ತಿದೆ ಮತ್ತು ಎಲ್ಲಿಯಾದರೂ ಸೋರಿಕೆ ಆಗುತ್ತಿದೆಯಾ ಇವುಗಳನ್ನು ಈ ಇಂಟರ್ಫೇಸ್ ನಿಂದ ಪತ್ತೆ ಮಾಡಬಹುದು ಯಾವ ನಿರ್ದಿಷ್ಟ ಪ್ಯಾನೆಲ್ ನಲ್ಲಿ ಸೋರಿಕೆಯಾಗುತ್ತಿದೆ ಎಂದು ನೀವು ಮೇಲ್ವಿಚಾರಣೆ ಮಾಡಿ ತೋರಿಸಬಲ್ಲಿರಾ ಖಂಡಿತ ಸರ್ ಪ್ರಯೋಗದ ಉದ್ದೇಶಕ್ಕಾಗಿ ನಾನು ಅಕ್ಟುಯೆಟರ್ ನನ್ನು ಉಪಯೋಗಿಸಿ ಒಂದು ಸ್ಥಳದಲ್ಲಿ ಸೋರಿಕೆಯನ್ನು ಸೃಷ್ಟಿ ಮಾಡಿ ಎಚ್ ಎಂ ಐ ನಿಂದ ನಿಯಂತ್ರಣ ಮಾಡುತ್ತೇನೆ ಈಗ ಇಲ್ಲಿ ಸೋರಿಕೆ ಇಲ್ಲದಿರುವ ಕಾರಣ ನೀವು ಶೂನ್ಯ ಪ್ರತಿಶತ ವನ್ನು ನೋಡಬಹುದು ನಾನು ಈಗ ನನಗೆ ಬೇಕಾಗಿರುವಷ್ಟು ಸೋರಿಕೆಯನ್ನು ಸೃಷ್ಟಿ ಮಾಡುತ್ತೇನೆ ಆದ್ದರಿಂದ ಅದೇ ಪ್ರತಿಶತ ದಷ್ಟು ತೆರೆದಿರುವುದನ್ನು ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಈ ಸೋರಿಕೆಯನ್ನು ನಿಜವಾಗಿ ಸೋರಿಕೆಯ ಪತ್ತೆಯನ್ನು ಇಲ್ಲಿ ಮೇಲ್ವಿಚಾರಣೆ ಮಾಡಲಾಗಿದೆ ಇದು ಪ್ರಾಯೋಗಿಕ ನೆಟ್ವರ್ಕ್ ಆಗಿರುವುದರಿಂದ ಇದು ಕೃತಕವಾಗಿ ಸೃಷ್ಟಿ ಮಾಡಿರುವ ಸೋರಿಕೆ ಆಗಿದೆ ಸಾಫ್ಟ್ವೇರ್ ಸಿಮ್ಯುಲೇಶನ್ ನನ್ನು ನಾವು ತಯಾರಿಸುತ್ತಿದ್ದೇವೆ ಅದರಿಂದ ಸ್ಥಳ ಮತ್ತು ಪರಿಮಾಣಾತ್ಮಕ ಸೋರಿಕೆಯ ಪರಿಮಾಣವನ್ನು ಗುರುತಿಸಬಹುದು ಸರಿ ಪ್ರೊಫೆಸರ್ ತಿವಾರಿ ನೀವು ಇಲ್ಲಿ ಅದ್ಭುತ ಸೌಲಭ್ಯಗಳನ್ನು ಹೊಂದಿದ್ದೀರಿ ಸ್ಕಾಡಾ ಆಧಾರಿತ ಸಿಸ್ಟಮ್ಸ್ ಗಳು ಎಲ್ಲಾ ಕಡೆಯಲ್ಲಿ ದೊರೆಯುತ್ತವೆ ನೀರಿನ ವಿತರಣೆಯ ಮಾನಿಟರಿಂಗ್ ಸಿಸ್ಟಮ್ ಒಂದು ಸ್ಕಾಡಾ ಆಧಾರಿತ ಸಿಸ್ಟಮ್ ಗೆ ಉದಾಹರಣೆಯಾಗಿದೆ ಇದು ಒಂದು ಖಾಸಗಿ ಸಂಸ್ಥೆಯಿಂದ ಅಭಿವೃದ್ದಿಪಡಿಸಲಾಗಿದೆ ಇದು ಒಂದು ಚೆನ್ನೈ ಆಧಾರಿತ ಕಂಪನಿಯಿಂದ ತಯಾರಿಸಲಾದ ಪಿ ಎಲ್ ಸಿ ಸಿಸ್ಟಮ್ ನನಗೆ ತಿಳಿದಿರುವಂತೆ ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಸ್ಥಾಪನ ಮಾಡಿರುವ ಸೌಲಭ್ಯ ಲ್ಯಾಬ್ ಸ್ಕೇಲ್ ನಲ್ಲಿ ನಾವು ನೀರಿನ ವಿತರಣೆಯ ನೆಟ್ವರ್ಕ್ ಅನ್ನು ಮೇಲ್ವಿಚಾರಣೆ ನಿಯಂತ್ರಣ ಮತ್ತು ಕಾರ್ಯನಿರ್ವಹಣೆ ಮಾಡಬಹುದು ಈ ತರಹದ ಅನುಸ್ಥಾಪನದಿಂದ ನೀವು ನೈಜ ಪರಿಸರದಲ್ಲಿ ನೀರಿನ ವಿತರಣೆಯ ನಡವಳಿಕೆಯನ್ನು ತಿಳಿಯಪಡಿಸಿದಿರಿ ಖಂಡಿತವಾಗಿ ಧನ್ಯವಾದಗಳು ಇಲ್ಲಿ ಸ್ಕಾಡಾ ಮತ್ತು ಪಿ ಎಲ್ ಸಿ ಪ್ರಕ್ರಿಯೆ ನಿಯಂತ್ರಣಗಳ ಕೆಲವೊಂದು ಉಲ್ಲೇಖಗಳನ್ನು ಕೊಡಲಾಗಿದೆ ನಿಮಗೆ ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದಲ್ಲಿ ಈ ಉಲ್ಲೇಖಗಳನ್ನು ನೋಡುವಂತೆ ನಾನು ನಿಮಗೆ ಪ್ರೋತ್ಸಾಹಿಸುತ್ತೇನೆ ನಾವು ಈಗ ಈ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ